ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ನಮ್ಮ ಎನ್ ಪಿ ಟಿ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವೀಗ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗೆ ಸಂಬಂಧಿಸಿದ 3ನೇ ಮಾಡ್ಯೂಲ್ 25 ನೇ ತರಗತಿಯಲ್ಲಿ ಉಪನ್ಯಾಸವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಹಿಂದಿನ ತರಗತಿಗಳಲ್ಲಿ ನಾವು ಉದ್ದನೆಯ ಸಮತಲ ಎಂದರೆ ಏನು ಅಡ್ಡವಾದ ಸಮತಲ ಎಂದರೇನು ಮತ್ತು ಪ್ರೊಫೈಲ್ ಸಮತಲ ಎಂದರೇನು ಎಂದು ಒಂದು ಯೋಚನೆ ಮಾಡಿದ್ದೆವು ಮತ್ತು ಮೊದಲನೇ ಕ್ವಾಡ್ರನ್ಟ ನಲ್ಲಿ ವಸ್ತುವನ್ನು ಹೇಗೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಮತ್ತು ಮೂರನೇ ಕ್ವಾಡ್ರನ್ಟನಲ್ಲಿ ಹೇಗೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಎಂಬುದನ್ನು ನೋಡಿದ್ದೆವು ಅಲ್ಲಿ ನಾವು ವಸ್ತುವಿನ ವಿವಿಧ ಚಿತ್ರಣಗಳನ್ನು ಅಂದರೆ ಉದ್ದನೆಯ ಸಮತಲದಲ್ಲಿನ ಪ್ರೊಜೆಕ್ಷನ್ಗಳನ್ನುಅಡ್ಡವಾದ ಸಮತಲದಲ್ಲಿನ ಪ್ರೊಜೆಕ್ಷನ್ಗಳನ್ನು ಮತ್ತು ಅದರೊಂದಿಗೆ ನಾವು ಸಿಲಿಂಡರ್ ರೀತಿಯ ವಸ್ತುವಿಗೆ ಇದೆಲ್ಲವನ್ನು ಹೇಗೆ ಮಾಡಬಹುದು ಎಂಬುದನ್ನು ತಿಳಿದುಕೊಂಡಿದ್ದೆವು ಮತ್ತು ಅದರಿಂದ ಆ ವಸ್ತುವಿನ ಚಿತ್ರಣಗಳನ್ನು ರಚಿಸಿದ್ದೆವು ಇಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ವಸ್ತುಗಳ ಒಂದೇ ಸಮತಲದ ಚಿತ್ರಣಗಳನ್ನು ನೋಡಲಿದ್ದೇವೆ ಅದು ಇಂತಹುದೇ ಸಮತಲದ ಚಿತ್ರಣವೆಂದು ಹೇಳಿದ್ದರೆ ಅದು ಹೇಗೆ ಕಾಣುತ್ತದೆ ನಾವು ಒಂದೇ ಒಂದು ಸಮತಲದ ಚಿತ್ರಣವನ್ನು ರಚಿಸಿ ಅದು ಹೇಗೆ ಕಾಣುತ್ತದೆ ಎನ್ನುವುದನ್ನು ನೋಡುತ್ತೇವೆ ಉದಾಹರಣೆಗೆ ಒಂದು ಬಹಳ ತೆಳ್ಳಗಿರುವ ಭಾಗ ಈ ರೀತಿಯ ಅಳತೆಯ ಒಂದು ಯಾಂತ್ರಿಕ ವಸ್ತು ಆಗಿದ್ದರೆ ಅದು ಹೇಗೆ ಕಾಣಿಸುತ್ತದೆ ಉದಾಹರಣೆಗೆ ವಿಶೇಷವಾದ ಗ್ಯಾಸ್ಕೆಟ್ಗಳು ಶೀಟ್ ಮೆಟಲ್ಗಳು ಮತ್ತು ಈ ರೀತಿಯ ಇತರ ವಸ್ತುಗಳು ಈ ತೆಳ್ಳಗಿನ ಅಗಲವಾದ ವಸ್ತುಗಳ ಗುಂಪಿಗೆ ಸೇರುತ್ತವೆ ಮತ್ತು ಇದರೊಂದಿಗೆ ಸಿಲಿಂಡರ್ ರೀತಿಯ ಆಕೃತಿಗಳಿಗೆ ಉದ್ದ ಮತ್ತು ವ್ಯಾಸಗಳು ಬಹಳ ಮುಖ್ಯವಾದ ಅಂಶಗಳು ಆಗಿರುತ್ತವೆಯಾವುದೋ ಒಂದು ಚಿತ್ರಣವೇ ಇದನ್ನೆಲ್ಲವನ್ನು ತೋರಿಸಲು ಬೇಕಾದಷ್ಟು ಆಗುತ್ತದೆ ಈ ಗ್ಯಾಸ್ಕೆಟ್ ಅನ್ನು ನೋಡಿ ಇದು ಬಹಳ ಕಡಿಮೆ ದಪ್ಪವಿರುವ ಒಂದು ಲೋಹದಿಂದ ಆದ ಭಾಗ ಇದರ ದಪ್ಪ ಬಹಳ ಕಡಿಮೆ ಆದರೆ ಇದರ ಮೇಲಿನ ಭಾಗ ಬಹಳ ಅಗಲವಾಗಿದೆ ಇದು ಒಂದು ವೃತ್ತಾಕಾರದ ರಂಧ್ರವನ್ನು ಹೊಂದಿದೆ ಒಂದು ಕಿರಿದಾಗುತ್ತಾ ಹೋಗುವ ತುದಿಗಳನ್ನು ನಯಗೊಳಿಸಿರುವ ಒಂದು ಆಕೃತಿಯನ್ನು ಹೊಂದಿದೆ ಮತ್ತೊಂದು ವೃತ್ತಾಕಾರದ ರಂಧ್ರ ಅದನ್ನು ವಾಷರ್ಗಳನ್ನು ಬಳಸಿ ಬೋಲ್ಟ್ನಲ್ಲಿ ಸೇರಿಸಲು ಇದೆ ಇದೇ ರೀತಿಯ ಒಂದು ಸೀಳು ಗಂಡಿ ಇದೆ ಬಹುಶಃ ಒಂದು ಬೋಲ್ಟ್ಅನ್ನು ತೂರಿಸಿ ಇದನ್ನು ಭದ್ರಮಾಡಬಹುದು ಇದು ಒಳಬರುವ ನಾಳದ ಹಾದಿ ಅದರ ಮೂಲಕ ಅನಿಲ ಹೊರಗೆ ಬರಬಹುದು ಮತ್ತು ಅದನ್ನು ಕೂಡ ವಾಷರ್ ಬಳಸಿ ಕೂರಿಸಬಹುದು ಈ ಪೂರ್ತಿ ವಸ್ತುವನ್ನುಇಲ್ಲಿಗೆ ಸ್ವಲ್ಪವೇ ಕಳುಹಿಸಬಹುದು ಮತ್ತು ಅದು ಆಕಾರಕ್ಕೆ ತಕ್ಕಂತೆ ಕೂರುವಂತೆ ಮಾಡಬಹುದು ಈ ರೀತಿಯ ವಸ್ತುಗಳು ಯಾಂತ್ರಿಕ ತಂತ್ರಜ್ಞಾನ ವಿಭಾಗದಲ್ಲಿ ಇರುತ್ತವೆ ನಾವು ಇದರ ವಿವಿಧ ರೀತಿಯ ಚಿತ್ರಣಗಳನ್ನು ನೋಡೋಣ ಉದಾಹರಣೆಗೆ ಗ್ಯಾಸ್ಕೆಟ್ ನಾವು ಇದನ್ನು ಮುಖ್ಯ ಚಿತ್ರಣವಾಗಿ ತೆಗೆದುಕೊಂಡರೆ ಅಂದರೆ ಇದು ಮುಂಬದಿಯ ಚಿತ್ರಣ ಆಗಿದ್ದರೆ ಆಗ ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ನಲ್ಲಿ ನಮಗೆ ಈ ಒಂದು ರೀತಿಯ ಮುಂಬದಿಯ ಚಿತ್ರಣ ದೊರೆಯುತ್ತದೆ ಮೇಲ್ಬದಿಯ ಚಿತ್ರಣವಿರುತ್ತದೆ ಮತ್ತು ಪಾರ್ಶ್ವಗಳ ಚಿತ್ರಣ ಕೂಡ ಇರುತ್ತದೆ ಬಹುಶಃ ಎಡಭಾಗದ ಚಿತ್ರಣ ಎಡಭಾಗದಿಂದ ನಾವು ಬಲಭಾಗದಿಂದ ನೋಡುತ್ತಿದ್ದರೆ ಕಾಣಸಿಗುತ್ತದೆ ನಮಗೆ ಇಲ್ಲಿ ಒಂದು ಚಿತ್ರಣ ದೊರೆಯುತ್ತದೆ ಇದು ಬಲ ಭಾಗದ್ದು ಆಗಿದ್ದರೆ ಎಡಭಾಗದಲ್ಲಿ ಇದರ ಚಿತ್ರಣ ದೊರೆಯುತ್ತದೆ ನಾವು ಗ್ಲಾಸ್ ಬಾಕ್ಸ್ ಕ್ರಮವನ್ನು ಅನುಸರಿಸುತ್ತಿದ್ದರೆ ಆಗ ಚಿತ್ರಣಗಳು ಮುಂಬದಿಯ ಚಿತ್ರಣದ ರೀತಿಯ ಮತ್ತು ಒಂದು ರೀತಿಯ ಮೇಲ್ಬದಿಯ ಚಿತ್ರಣದ ರೀತಿ ಒಂದು ಪಾರ್ಶ್ವದ ಚಿತ್ರಣದ ರೀತಿ ಕೂಡ ನಮಗೆ ಸಿಗುತ್ತದೆ ನಾವೀಗ ಗ್ಲಾಸ್ ಬಾಕ್ಸ್ ಪದ್ಧತಿಯನ್ನು ಅನುಸರಿಸೋಣ ಇದರ ದಿಕ್ಕುಗಳು ಬಹುಶಃ ಇದು ಮುಂಬದಿಯ ಚಿತ್ರಣ ನಾವು ಇದನ್ನು ನೋಡಿದರೆ ಈ ಪೂರ್ಣ ಗುಂಡನೆಯ ಮೂಲೆ ಮತ್ತು ಓರೆಯಾದದ್ದು ಒಂದು ಮತ್ತು ಇದು ನೋಡಿದ ದಿಕ್ಕಿನಂತೆ ಒಂದು ಸರಳ ರೇಖೆಯನ್ನು ಉಂಟುಮಾಡುತ್ತವೆ ದಪ್ಪದ ಆಧಾರದಂತೆ ಅಂದರೆ ಆ ದಿಕ್ಕಿನಲ್ಲಿ ನಮಗೆ ನಿರಂತರವಾದ ಆಯತಾಕಾರದ ಭಾಗ ಸಿಗುತ್ತದೆ ಗ್ಲಾಸ್ ಬಾಕ್ಸ್ ಪದ್ಧತಿಯಂತೆ ಮೇಲ್ಬದಿಯ ಚಿತ್ರಣದಲ್ಲಿ ನಾವು ಈ ಎಲ್ಲಾ ಆಕೃತಿಗಳನ್ನು ಹೊಂದಿರುತ್ತೇವೆ ಅವುಗಳೆಂದರೆ ಇದಕ್ಕೆ ಹೊಂದಾಣಿಕೆಯಾಗುವ ಒಂದು ವೃತ್ತ ಆ ಭಾಗಕ್ಕೆ ಹೊಂದಿಕೆಯಾಗುವ ಇನ್ನೊಂದು ವೃತ್ತ ಮತ್ತು ಇವುಗಳು ರಂಧ್ರಗಳು ಆಗಿರುವುದರಿಂದ ನಾವು ಅಡ್ಡಗೆರೆ ಬಿಂದು ಹೊಂದಿರುವ ರೇಖೆಯ ರೀತಿಯ ದೊಡ್ಡ ಅಡ್ಡಗೆರೆ ಸಣ್ಣದು ದೊಡ್ಡದು ಸಣ್ಣದು ಈ ರೀತಿಯಾದ ಗೆರೆಯನ್ನು ಹೊಂದುತ್ತೇವೆ ಏಕೆಂದರೆ ಇದು ಒಂದು ಆವರಣವನ್ನು ಸೃಷ್ಟಿ ಮಾಡುತ್ತಿದೆ ಮತ್ತೆ ಇಲ್ಲಿ ನಿರಂತರವಲ್ಲದ ದೊಡ್ಡ ಅಡ್ಡಗೆರೆ ಸಣ್ಣದು ದೊಡ್ಡದು ಸಣ್ಣದು ಇವುಗಳಿಂದಾದ ರೇಖೆಯು ಇದೆ ಈಗ ಗ್ಲಾಸ್ ಬಾಕ್ಸ್ ಕ್ರಮದಿಂದ ಮತ್ತೊಂದು ಚಿತ್ರಣವನ್ನು ಮೂಡಿಸೋಣ ನಾವು ಅದನ್ನು ನೋಡುತ್ತಿದ್ದರೆ ನಮಗೆ ಈ ಪೂರ್ತಿ ಆಕಾರ ಕಾಣಿಸುತ್ತದೆ ನಾವೀಗ ಬೇರೆ ಬಣ್ಣವನ್ನು ಬಳಸೋಣ ಬಹುಶಃ ಕೆನ್ನೇರಳೆ ಬಣ್ಣ ಇದಕ್ಕೆ ಪೂರ್ಣವಾಗಿ ಅದನ್ನೇ ಬಳಸೋಣ ಅದೇ ರೀತಿಇದು ಪೂರ್ತಿ ಈ ದುಂಡನೆಯ ಆಕಾರ ಎಲ್ಲವೂ ಇದು ಒಂದು ರೀತಿಯ ಆಯತಾಕಾರದ ಭಾಗದಂತೆ ನಮಗೆ ಕಾಣಿಸುತ್ತದೆ ಇಲ್ಲಿ ಇರುವ ಈ ಕಂಡಿ ಅಲ್ಲಿ ಕೂಡ ಇರುತ್ತದೆ ಈ ಪ್ರೊಜೆಕ್ಷನ್ ನಮ್ಮ ಅರಿವಿಗೆ ಬರುತ್ತದೆ ಈ ಹಸಿರು ಬಣ್ಣದ ವಸ್ತು ಈ ಹಂತದಲ್ಲಿ ಬರುವಂತಹುದು ಮತ್ತು ಈ ರಂಧ್ರ ಇದನ್ನು ನಾವು ಕಾಣಲು ಸಾಧ್ಯವಿಲ್ಲ ನಾವು ಈ ಚಿತ್ರಣಕ್ಕಾಗಿ ಯಾವಾಗ ಈ ಕಡೆಯಿಂದ ನೋಡುತ್ತೇವೆ ಈ ವೃತ್ತಾಕಾರದ ಜಾಗ ಎಲ್ಲಿದೆ ಅಲ್ಲಿ ನಾವು ನಿರಂತರವಲ್ಲದ ಅಡ್ಡಗೆರೆಗಳಿಂದ ಆದ ರೇಖೆಯನ್ನು ಬರೆಯುತ್ತೇವೆ ಅದೇ ರೀತಿ ಈ ವೃತ್ತವನ್ನು ಇದನ್ನು ನಾವು ಕಾಣಲು ಸಾಧ್ಯವಿಲ್ಲ ಯಾವಾಗ ನಾವು ಪಾರ್ಶ್ವದ ಚಿತ್ರಣವನ್ನು ಮಾಡುತ್ತೇವೆ ಅಲ್ಲಿ ಕೂಡ ನಮಗೆ ನಿರಂತರವಲ್ಲದ ಅಡ್ಡ ಗೆರೆಗಳ ರೇಖೆ ಇರುತ್ತದೆ ಈ ರೀತಿಯಿಂದ ನಾವು ಗ್ಲಾಸ್ ಬಾಕ್ಸ್ ಪದ್ಧತಿಯನ್ನು ಅನುಸರಿಸಿ ಈ ಮುಂಬದಿಯ ಚಿತ್ರಣ ಈ ಮೇಲ್ಬದಿಯ ಚಿತ್ರಣ ಮತ್ತು ಈ ಪಾರ್ಶ್ವದ ಚಿತ್ರಣಗಳನ್ನು ಹೊಂದುತ್ತೇವೆ ಒಂದು ವಿಷಯದ ಬಗ್ಗೆಯಾವಾಗಲೂ ನಾವು ಬಹಳ ಜಾಗೃತರಾಗಿರಬೇಕು ಪಾರ್ಶ್ವದ ಚಿತ್ರಣಗಳು ಮತ್ತು ಮೇಲ್ಬದಿಯ ಚಿತ್ರಣಗಳ ಜೊತೆಗೆ ಹೊಂದಿಕೆಯಾಗುವಂತೆ ಮುಂಬದಿಯ ಚಿತ್ರಣ ಈ ಕಡೆಯಲ್ಲಿ ಅಥವಾ ಬಹುಶಃ ಈ ಕಡೆಯಲ್ಲಿ ನಾವು ಯಾವ ಪ್ರೊಜೆಕ್ಷನ್ ವಿಧಾನವನ್ನು ಬಳಸುತ್ತೇವೆ ಅದರ ಆಧಾರದ ಮೇಲೆ ಇರುತ್ತದೆ ಈ ಸಂದರ್ಭದಲ್ಲಿ ಈ ಆಕೃತಿಯನ್ನು ನೋಡಿ ಅದರ ಜೊತೆ ಜೊತೆಯಾದಂತೆ ಇರುವ ಇದನ್ನೂ ಸಹ ಗಮನಿಸಬಹುದು ಇಲ್ಲಿ ಇದರ ಜೊತೆಗೂಡಿದಂತೆ ಅದರ ಅರ್ಥ ಇದು ಮುಂಬದಿಯ ಚಿತ್ರಣ ಆಗಿರಬೇಕು ಇದು ಪಾರ್ಶ್ವದ ಚಿತ್ರಣ ಆಗಿರಬೇಕು ಮತ್ತು ಇದು ಮೇಲ್ಬದಿಯ ಅಥವಾ ಕೆಳಭಾಗದ ಚಿತ್ರಣ ಆಗಿರಬೇಕು ನಾವು ಯಾವ ವಿಧಾನವನ್ನು ಅನುಸರಿಸುತ್ತಿದ್ದೇವೆ ಅದರಂತೆ ಇದು ನಾವು ಕಾಣುವ ಮತ್ತೊಂದು ಚಿತ್ರಣ ಮತ್ತು ನಾವು ಆಗಲೇ ತಿಳಿದಿರುವಂತೆ ಹೆಚ್ಚಿನ ಅಳತೆಗಳನ್ನು ಮುಂಬದಿಯ ಚಿತ್ರಣದಲ್ಲಿ ತೋರಿಸಬೇಕು ಇದು ಕೇವಲ ಸಿಲಿಂಡರ್ ರೀತಿಯ ವಸ್ತು ಆಗಿದ್ದರೆ ಚಿತ್ರಣಗಳು ಹೇಗೆ ಕಾಣುತ್ತವೆ ಉದಾಹರಣೆಗೆ ನಾವೀಗ ಈ ವಸ್ತುವನ್ನು ನೋಡೋಣ ನಮ್ಮಲ್ಲಿ ಒಂದು ಸಿಲಿಂಡರ್ ಇದೆ ಮತ್ತು ನಾವು ಹೆಚ್ಚಿನ ಅಳತೆಗಳನ್ನು ಕಾಣಲು ಇಚ್ಚಿಸುತ್ತೇವೆ ನಮಗೆ ಇಲ್ಲಿ ದೊಡ್ಡದಾಗಿ ಕಾಣಿಸುತ್ತಿರುವುದು ಈ ಸಿಲಿಂಡರ್ನ ಉದ್ದ ಆದ್ದರಿಂದ ನಾವು ಈ ದಿಕ್ಕಿನಿಂದ ಮುಂಬದಿಯ ಚಿತ್ರಣವನ್ನು ನೋಡುತ್ತೇವೆ ಈ ರೀತಿ ಆದರೆ ನಮಗೆ ಇದು ಸಿಗುತ್ತದೆ ನಾವು ಬೇರೆ ಚಿತ್ರಣಗಳನ್ನು ಕೂಡ ರಚಿಸಬೇಕೆಂದಿದ್ದರೆಅದಕ್ಕೆ ಸುಲಭವಾದ ಮಾರ್ಗವೆಂದರೆ ಮೊದಲು ನಾವು ಮುಂಬದಿಯ ಚಿತ್ರಣವನ್ನು ಮೂಡಿಸಬೇಕು ನಾವೀಗ ಏನೆಂದುಕೊಳ್ಳೋಣ ಎಂದರೆ ನಾವಿದನ್ನು ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ನಲ್ಲಿ ಕಾಣಬೇಕೆಂದುಕೊಳ್ಳೋಣ ಈ ರೀತಿ ಇದ್ದಾಗ ನಾವು ಇದರ ಬಲದಿಂದ ಎಡದತನಕ ನೋಡೋಣ ನಮಗೆ ಈ ಪೂರ್ಣ ವೃತ್ತಾಕಾರದ ಸ್ವರೂಪ ಸಿಗುತ್ತಿದೆಯಲ್ಲ ಅದು ನಮಗೆ ಈ ಪಾರ್ಶ್ವದಲ್ಲಿ ನಮಗೆ ವೃತ್ತದಂತೆ ಕಾಣಿಸುತ್ತದೆ ಮತ್ತು ಅಲ್ಲಿ ಒಂದು ಉದ್ದನೆಯ ನಿರಂತರವಲ್ಲದ ಅಡ್ಡಗೆರೆ ಸಣ್ಣಅಡ್ಡಗೆರೆ ಇದೆ ಮತ್ತು ಒಂದು ಬಲಬದಿಯ ಚಿತ್ರಣ ನಮಗೆ ಕಾಣಿಸುತ್ತಿದೆ ನಾವಿದನ್ನು ಬಲಭಾಗದಲ್ಲಿ ಕಾಣುತ್ತಿದ್ದೇವೆ ಮತ್ತು ನಾವು ವಸ್ತುವಿನ ಎಡಬದಿಯಿಂದ ನೋಡುತ್ತಿದ್ದೇವೆ ಇಲ್ಲಿ ನಾವು ಮೊದಲನೇ ಕ್ವಾಡ್ರನ್ಟ ನಲ್ಲಿ ಪ್ರೊಜೆಕ್ಷನ್ ಮಾಡುತ್ತಿದ್ದೇವೆ ನಾವು ಯಾವಾಗ ಮುಂಚೆಯೇ ಗೊತ್ತಿರುವಂತಹ ಸಿಲಿಂಡರ್ ಮುಂತಾದವುಗಳ ಚಿತ್ರಣವನ್ನು ನೋಡುತ್ತಿದ್ದರೆ ಮತ್ತು ವ್ಯಾಸವನ್ನು ಒಂದು ರೀತಿಯ ಆಯತಾಕಾರದ ಭಾಗದಲ್ಲಿ ಉದ್ದನೆಯ ಚಿಕ್ಕದಾದ ಉದ್ದನೆಯ ನಿರಂತರವಲ್ಲದ ಅಡ್ಡ ಗೆರೆಗಳ ರೇಖೆಯನ್ನು ಬಳಸಿ ಬಿಂಬಿಸುತ್ತೇವೆ ಅದರಿಂದ ಇದು ಸಿಲಿಂಡರ್ ರೀತಿಯ ಆಕೃತಿ ಎನ್ನುವುದು ಗೊತ್ತಾಗುತ್ತದೆ ನಾವು ಅದನ್ನು ತೋರಿಸಲು ಚಿತ್ರಣದ ಅವಶ್ಯಕತೆ ಇರುವುದಿಲ್ಲ ಅಕ್ಷರೇಖೆಯು ಅದನ್ನು ತೋರಿಸುವ ಕೆಲಸ ಮಾಡುತ್ತದೆ ಅಂದರೆ ಅದು ಇದು ಸಿಲಿಂಡರ್ ರೀತಿಯ ಆಕೃತಿ ಎಂದು ತೋರಿಸುತ್ತದೆ ಅದೇ ರೀತಿ ಇದು ಸಿಲಿಂಡರ್ ರೀತಿಯ ಆಕೃತಿ ಆಗಿರುವುದರಿಂದ ನಾವು ಬೇರೆ ಬೇರೆ ಸಮತಲಗಳಲ್ಲಿ ಅದರ ಚಿತ್ರಣ ಮಾಡಲು ಹೊರಟರೆ ಇದು ಮುಂಬದಿಯ ಚಿತ್ರಣ ಆಗಿದ್ದರೆ ಮತ್ತು ಅದರಿಂದ ನಾವು ಪಾರ್ಶ್ವದ ಚಿತ್ರಣಗಳು ಮೇಲ್ಬದಿಯ ಚಿತ್ರಣಗಳು ಇವುಗಳನ್ನು ರಚಿಸುತ್ತಿದ್ದರೆ ಅದರ ಅವಶ್ಯಕತೆ ಇಲ್ಲ ಏಕೆಂದರೆ ಅದು ಆ ಭಾಗದಲ್ಲಿ ಅದೇ ಆಯತಕಾರವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಅದರ ಅವಶ್ಯಕತೆ ಇರುವುದಿಲ್ಲ ನಾವೀಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ನಮ್ಮಲ್ಲಿ ಹಂತ ಹಂತದಂತೆ ಟರ್ನಿಂಗ್ ಕಾರ್ಯದಿಂದ ಮಾಡಲಾಗಿರುವ ಏಕಕೇಂದ್ರೀಕೃತವಾದ ಸಿಲಿಂಡರ್ ಆಕೃತಿ ಇದೆ ಇದನ್ನು ಲೇತ್ನಲ್ಲಿ ವಿವಿಧ ವಿಧಾನಗಳನ್ನು ಅನುಸರಿಸಿ ನಿರ್ಮಾಣ ಮಾಡಲಾಗುತ್ತದೆ ನಮ್ಮಲ್ಲಿ ಈ ತೆಗೆದುಹಾಕಲ್ಪಟ್ಟಿರುವ ಒಂದು ಭಾಗವಿದೆ ಇದು ಕೆಳಗಡೆ ತನಕ ಖಾಲಿ ಇರುತ್ತದೆ ಮತ್ತು ಈ ಭಾಗದಲ್ಲಿ ದ್ರವ್ಯವಿದೆ ನಾವು ಅದನ್ನು ಚಿತ್ರಿಸಬೇಕು ನಾವೀಗ ಅದನ್ನು ಈ ಕಡೆಯಿಂದ ನೋಡಿ ಚಿತ್ರಸೋಣ ಏಕೆಂದರೆ ಹೆಚ್ಚಿನ ಅಳತೆಗಳು ನಮಗೆ ಈ ಕಡೆ ಮೂಡುವ ಚಿತ್ರಣದಿಂದ ದೊರೆಯುತ್ತವೆ ಆದ್ದರಿಂದ ಇದನ್ನೇ ಮುಂಬದಿಯ ಚಿತ್ರಣವನ್ನಾಗಿ ಆಯ್ಕೆ ಮಾಡಿಕೊಳ್ಳೋಣ ಇಷ್ಟು ಭಾಗ ಒಂದು ಆಯತಾಕಾರದಂತೆ ನಮಗೆ ಕಾಣಿಸುತ್ತದೆ ನಾವು ಮುಂಬದಿಯ ಚಿತ್ರಣದಲ್ಲಿ ಈ ಭಾಗವನ್ನು ಬರೆದರೆ ಇದು ಹೆಚ್ಚಿಗೆ ವ್ಯಾಸ ಇರುವ ಸಿಲಿಂಡರ್ಅನ್ನು ಸೂಚಿಸುತ್ತದೆ ಈ ಭಾಗ A ಆಗಿದೆ ಆ ಭಾಗವನ್ನು ನಾವು ಈ ರೀತಿ ಕರೆಯೋಣ ಇದು ಒಂದು ಸಿಲಿಂಡರ್ ಆಗಿದೆ ಆದ್ದರಿಂದ ಯಾವಾಗಲೂ ನಾವು ದೊಡ್ಡ ಅಡ್ಡಗೆರೆ ಸಣ್ಣ ಅಡ್ಡಗೆರೆ ದೊಡ್ಡದು ಈ ರೀತಿಯ ರೇಖೆಯನ್ನು ಚಿತ್ರಣದಲ್ಲಿ ಹೊಂದಿರುತ್ತೇವೆ ಈಗ ಈ ಭಾಗ B ಈ ಹಂತದಲ್ಲಿ ಇರುವ ಸಿಲಿಂಡರ್ನ ವ್ಯಾಸ ಚಿಕ್ಕದು ಮತ್ತು ಅದೇ ಅಕ್ಷರೇಖೆಗೆ ಸಮವಾಗಿ ಇದನ್ನು ಕೂರಿಸಬೇಕು ನಮ್ಮಲ್ಲಿ ಈಗ ಇದಕ್ಕೆ ಸೇರಿಕೊಂಡಂತೆ ಇರುವ ಸಣ್ಣ ಭಾಗವಿದೆ ಮತ್ತು ಇಲ್ಲಿ ದ್ರವ್ಯವನ್ನು ತೆಗೆದುಹಾಕಲಾಗಿದೆ ಒಳಗಡೆ ನಾವು ಬೇರೆ ಬಣ್ಣವನ್ನು ಉಪಯೋಗಿಸೋಣ ಅಲ್ಲಿ ದ್ರವ್ಯವು ಇಲ್ಲ ಈ ಅಡ್ಡ ಗೆರೆಗಳಿಂದ ಆದ ಒಂದು ವಲಯ ಏನಿದೆ ಅಲ್ಲಿ ದ್ರವ್ಯವನ್ನು ಡ್ರಿಲ್ಲಿಂಗ್ ಕಾರ್ಯದಿಂದ ತೆಗೆದುಹಾಕಲಾಗಿದೆ ನಾವು ಈಗ ಎರಡು ಚಿತ್ರಣಗಳು ಅವಶ್ಯಕವಾಗಿ ಬೇಕಾಗಿರುವ ಇನ್ನಿತರ ವಸ್ತುಗಳು ಅಥವಾ ರಚನೆಗಳನ್ನು ನೋಡೋಣ ಉದಾಹರಣೆಗೆ ಒಂದೇ ರೀತಿಯ ಪಾರ್ಶ್ವದ ಆಕಾರಗಳನ್ನು ಹೊಂದಿರುವ ರಚನೆಗಳು ಇರುತ್ತವೆ ಮೂರನೇ ಚಿತ್ರಣ ಯಾವುದೇ ರೀತಿಯ ಮುಖ್ಯವಾದ ವಸ್ತುವಿನ ಆಕಾರವನ್ನು ತೋರಿಸುವುದಿಲ್ಲ ಮತ್ತು ಅದು ಹೆಚ್ಚಿನ ಮಾಹಿತಿಗಳನ್ನೇನೂ ಕೊಡುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ನಮಗೆ ಎರಡೇ ಚಿತ್ರಣಗಳು ಸಾಕಾಗಿರುತ್ತದೆ ನಾವು ಈಗ ಈ ರಚನೆಯನ್ನು ನೋಡೋಣ ಇದು ಮೇಲೆ ಸಿಲಿಂಡರ್ ಆಕೃತಿ ಹೊಂದಿಕೊಂಡಂತೆ ಇರುವ ಡಿಸ್ಕ್ ರೀತಿಯ ರಚನೆ ಆಗಿದೆ ಇದು ಆ ಸಿಲಿಂಡರ್ ಮತ್ತು ಇದು ಬಹಳಷ್ಟು ರಂಧ್ರಗಳನ್ನು ಹೊಂದಿದೆ ಈ ರಚನೆಯನ್ನು ನಾವು ವಿವಿಧ ಸಮತಲಗಳಲ್ಲಿ ಕಾಣಲು ಬಯಸುತ್ತೇವೆ ನಾವು ಮುಂಬದಿಯ ಚಿತ್ರಣದ ದಿಕ್ಕನ್ನು ಹೆಚ್ಚಿನ ಮಾಹಿತಿ ಸಿಗುವಂತೆ ತೆಗೆದುಕೊಳ್ಳೋಣ ಹೇಗೆಂದರೆ ಸಿಲಿಂಡರ್ನ ವ್ಯಾಸಗಳು ಕಾಣುವಂತೆ ವೃತ್ತಾಕಾರದ ರಂಧ್ರಗಳು ಮತ್ತು ಈ ರೀತಿ ಬಹಳಷ್ಟು ಮಾಹಿತಿಗಳು ಇದರಲ್ಲಿ ಸಿಗುತ್ತವೆ ನಾವು ಇಂತಹುದನ್ನು ಮುಂಬದಿಯ ಚಿತ್ರಣವಾಗಿ ತೆಗೆದುಕೊಳ್ಳುತ್ತೇವೆ ಮೊದಲು ನಮ್ಮಲ್ಲಿ ಯಾವ ತ್ರಿಜ್ಯವಿದೆ ಅದರ ಆಧಾರದಿಂದ ಮೊದಲು ನಾವು ಒಂದು ವೃತ್ತವನ್ನು ರಚಿಸಬೇಕು ನಂತರ ಅದರ ಒಳಗೆ ಮತ್ತೊಂದು ವೃತ್ತ ಇದೆ ಮತ್ತು ಅದರ ಹೊರಗೆ ಕೂಡ ಮತ್ತೊಂದು ವೃತ್ತವಿದೆ ಅದಕ್ಕೆ ಸಂಬಂಧಿಸಿದ ತ್ರಿಜ್ಯದಿಂದ ವೃತ್ತವನ್ನು ರಚಿಸಬೇಕು ಮತ್ತು ಈ ರಂಧ್ರಗಳನ್ನು ಹೊರಭಾಗದಲ್ಲಿನ ವೃತ್ತದಲ್ಲಿ ಅವುಗಳ ನಡುವಿನ ಅಂತರವನ್ನು ತೆಗೆದುಕೊಂಡು ಕೂರಿಸಬೇಕು ನಾವು ಕಾಣುವಂತೆ ದೊಡ್ಡ ಅಡ್ಡಗೆರೆ ಸಣ್ಣಗೆರೆಗಳಿಂದ ಆದ ರೇಖೆಗಳು ಇವೆ ಅದರಲ್ಲಿ ಈ ರಂಧ್ರಗಳನ್ನು ಕೊರೆಯಲಾಗಿದೆ ಮತ್ತು ಇವು ನಾಲ್ಕು ರಂಧ್ರಗಳಿವೆ ಆ ರೇಖೆಗಳು ಇದನ್ನು ಬಿಂಬಿಸುತ್ತವೆ ಏಕೆಂದರೆ ಇದು ವೃತ್ತಿಯವಾಗಿದೆ ಮತ್ತು ಇದನ್ನು ದೊಡ್ಡ ಅಡ್ಡಗೆರೆ ಸಣ್ಣದು ದೊಡ್ಡದು ಮತ್ತು ಸಣ್ಣದು ಈ ರೀತಿಯಾಗಿ ತೋರಿಸಲಾಗಿದೆ ಈ ರೀತಿ ನಾವು ಮುಂಬದಿಯ ಚಿತ್ರಣವನ್ನು ರಚಿಸುತ್ತೇವೆ ಯಾವಾಗ ನಾವು ಈ ಪೂರ್ತಿ ರಚನೆ ಪ್ರೊಜೆಕ್ಟ್ ಆಗಿರುವುದನ್ನು ನೋಡಲು ಹೋಗುತ್ತೇವೆ ಆ ತಕ್ಷಣ ನಾವು ಮಾಡಬೇಕಾಗಿರುವುದು ಏನೆಂದರೆ ಬಾಕ್ಸ್ ಪದ್ಧತಿಯಂತೆ ಮೇಲ್ಬದಿಯ ಚಿತ್ರಣವನ್ನು ಬಳಸಿಕೊಳ್ಳಬೇಕು ಈ ಪ್ರೊಜೆಕ್ಷನ್ ಗೆರೆಗಳು ಈ ಸ್ಪರ್ಶ ರೇಖೆಗಳೊಡನೆ ಸೇರಿಕೊಂಡಿವೆ ಇಲ್ಲಿ ನಾವು ಒಂದು ಸ್ಪರ್ಶರೇಖೆಯನ್ನು ರಚಿಸಿದರೆ ಇಲ್ಲಿ ಕೂಡ ನಾವು ಸ್ಪರ್ಶ ರೇಖೆಯನ್ನು ರಚಿಸುತ್ತಿದ್ದರೆ ವಸ್ತುವಿನ ಚಿತ್ರಣ ಉದಾಹರಣೆಗೆ ಮೇಲ್ಬದಿಯ ಚಿತ್ರಣವು ಈ ಎರಡು ವ್ಯಾಸದ ಗೆರೆಗಳಿಂದ ಸೀಮಿತಗೊಂಡಿದೆ ಮತ್ತು ನಾವು ಯಾವಾಗ ಇದನ್ನು ಪ್ರೊಜೆಕ್ಟ್ ಮಾಡುತ್ತೇವೆ ಮತ್ತು 90ಡಿಗ್ರಿಗಳಿಗೆ ತೆರೆಯುತ್ತೇವೆ ಆಗ ಈ ರಚನೆ ಅಲ್ಲಿ ಬರುತ್ತದೆ ನಾವು ಆ ರೀತಿಯ ಚಿತ್ರಣವನ್ನು ಹೊಂದುತ್ತೇವೆ ಆ ರಂಧ್ರಗಳು ಈ ಜಾಗ ಜಾಗದಲ್ಲಿ ಆ ರಂಧ್ರಗಳು ಇವೆ ನಾವು ಆ ನಿರಂತರವಲ್ಲದ ಅಡ್ಡಗೆರೆಗಳ ರೇಖೆಯನ್ನು ಕಾಣುತ್ತಿದ್ದೇವೆ ಇಲ್ಲಿ ಮತ್ತೊಂದು ವೃತ್ತವಿದೆ ಅದು ಏನು ಸೂಚಿಸುತ್ತದೆ ಎಂದರೆ ಅದರಲ್ಲಿ ಪೂರ್ತಿ ನಿರಂತರವಲ್ಲದ ಅಡ್ಡಗೆರೆಯ ರೇಖೆಗಳು ಇವೆ ಎಂಬುದನ್ನು ಆಗಿದೆ ಇದು ಮತ್ತೊಂದು ರಂಧ್ರ ಆಗಿದೆ ಅದೇ ರೀತಿ ಇಲ್ಲಿ ಮತ್ತೊಂದು ರಂಧ್ರ ಮತ್ತೊಂದು ಈ ಜಾಗದಲ್ಲಿ ಅವುಗಳನ್ನು ಸೂಚಿಸಲು ನಮ್ಮಲ್ಲಿ ಈ ನಿರಂತರವಲ್ಲದ ಅಡ್ಡಗೆರೆಯ ರೇಖೆಗಳು ಇವೆ ಮತ್ತು ಈ ರಂಧ್ರದ ಕೇಂದ್ರ ಇಲ್ಲಿದೆ ಮತ್ತು ಅಲ್ಲಿ ಅದನ್ನು ತೋರಿಸಲು ನಮ್ಮಲ್ಲಿ ದೊಡ್ಡ ಅಡ್ಡಗೆರೆ ಸಣ್ಣದು ದೊಡ್ಡದು ಸಣ್ಣದು ಇವುಗಳಿಂದಾದ ರೇಖೆ ಇದೆ ಇಲ್ಲಿ ಕೂಡ ಅದೇ ರೀತಿಯದ್ದು ಇದೆ ಇದು ಮುಂಬದಿಯ ಚಿತ್ರಣ ಆಗಿದೆ ಮತ್ತು ಇದು ಪಾರ್ಶ್ವದ ಚಿತ್ರಣ ಆಗಿದೆ ನಾವು ಪಾರ್ಶ್ವದ ಚಿತ್ರಣವನ್ನು ಇದು ಮತ್ತು ಅದರ ನಡುವೆ ಸೀಮಿತವಾಗಿರುವಂತೆ ರಚಿಸಲು ಬಯಸುತ್ತೇವೆ ಇಲ್ಲಿ ಈ ಸಂಪೂರ್ಣ ಪಾರ್ಶ್ವ ಚಿತ್ರಣ ಈ ಸ್ಪರ್ಶ ರೇಖೆಗಳ ನಡುವೆ ಸೀಮಿತವಾಗಿರುತ್ತದೆ ಮತ್ತು ಈ ಗೆರೆಗಳು ಮತ್ತೆ ಈ ಹೆಚ್ಚುವರಿ ಭಾಗವನ್ನು ಸೀಮಿತಗೊಳಿಸುತ್ತವೆ ಅದನ್ನು ರಚಿಸಿದ ನಂತರ ನಾವು ಇಲ್ಲಿರುವ ಒಂದು ರಂಧ್ರವನ್ನು ತೆಗೆದುಹಾಕಬಹುದು ನಮ್ಮಲ್ಲಿ ಈ ಸ್ಪರ್ಶರೇಖೆಗಳು ಇದ್ದರೆ ಮತ್ತೆ ಇದು ಈ ಗೆರೆಗಳಿಂದ ಸೀಮಿತವಾಗುತ್ತದೆ ಮತ್ತು ತೂತಿನ ಕೇಂದ್ರ ಇಲ್ಲಿ ಇದೆ ನಾವು ಈ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಪಾರ್ಶ್ವದ ಚಿತ್ರಣ ಇವುಗಳನ್ನು ನೋಡುತ್ತಿದ್ದರೆ ಈ ಪಾರ್ಶ್ವದ ಚಿತ್ರಣ ಮತ್ತು ಈ ಮೇಲ್ಬದಿಯ ಚಿತ್ರಣಗಳು ಮರು ಸೃಷ್ಟಿಯಾದಂತೆ ಇವೆ ಮತ್ತು ಈ ರೀತಿಯ ಸಂದರ್ಭಗಳಲ್ಲಿ ಮುಂಬದಿಯ ಮತ್ತು ಪಾರ್ಶ್ವದ ಚಿತ್ರಣಗಳು ನಮ್ಮ ಅವಶ್ಯಕತೆಯನ್ನು ಪೂರೈಸುತ್ತವೆ ಮೇಲ್ಬದಿಯ ಚಿತ್ರಣ ನಮಗೆ ಬೇಕಾಗಿರುವುದಿಲ್ಲ ಇದು ಮತ್ತೆ ರಚನೆಯಾದಂತೆ ಇರುತ್ತದೆ ನಮಗೆ ಈ ಸಂಧರ್ಭದಲ್ಲಿ ಮೇಲ್ಬದಿಯ ಚಿತ್ರಣ ಬೇಕಾಗಿರುವುದಿಲ್ಲ ಈ ರೀತಿಯ ಚಿತ್ರಣಗಳ ರಚನೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಈಗ ಮತ್ತೊಂದು ವಸ್ತುವನ್ನು ನೋಡೋಣ ಮುಂಬದಿಯ ಚಿತ್ರಣಕ್ಕಾಗಿ ಹೆಚ್ಚು ಅಳತೆಗಳು ಮತ್ತು ಕಡಿಮೆ ಅಡಗಿದಂತಹ ರೇಖೆಗಳು ಕಾಣುವಂತಹ ದಿಕ್ಕನ್ನು ನಾವು ಆಯ್ಕೆಮಾಡಿಕೊಳ್ಳಬೇಕು ನಂತರ ಈ ಸಂಪೂರ್ಣವೂ ಆ ರೀತಿಯ ರಚನೆಯಾಗಿ ಬದಲಾಗುತ್ತದೆ ಈ ವೃತವು ಈ ವೃತ್ತಕ್ಕೆ ಹೊಂದಿಕೆಯಾಗುವಂತೆ ಇದೆ ಮತ್ತು ಈ ವಕ್ರ ಆಕೃತಿಯು ಇದಕ್ಕೆ ಹೊಂದಿಕೆ ಆಗುತ್ತಿದೆ ಈ ರಂಧ್ರ ಅದಕ್ಕೆ ಮತ್ತು ಇಲ್ಲಿರುವಂತಹ ಇದಕ್ಕೆ ಹೊಂದಾಣಿಕೆ ಆಗುವಂತೆ ಇದೆ ಏಕೆಂದರೆ ಇದು ಒಂದು ರಂಧ್ರ ಮತ್ತು ಇದು ಒಂದು ಕೇಂದ್ರವನ್ನು ಹೊಂದಿದೆ ಆದ್ದರಿಂದ ನಾವು ಇದನ್ನು ದೊಡ್ಡ ಅಡ್ಡಗೆರೆ ಸಣ್ಣ ಗೆರೆ ಇವುಗಳಿಂದ ಆದ ರೇಖೆಯಿಂದ ಬಿಂಬಿಸುತ್ತೇವೆ ಮತ್ತು ಇಲ್ಲಿ ಕೂಡ ತ್ರಿಜ್ಯ ವಿದೆ ಅಂದರೆ ದುಂಡನೆಯ ಆಕೃತಿ ಇದೆ ಆದ್ದರಿಂದ ಅದರ ಕೇಂದ್ರವನ್ನು ಸೂಚಿಸಲು ನಮ್ಮಲ್ಲಿ ದೊಡ್ಡ ಅಡ್ಡಗೆರೆ ಸಣ್ಣದು ಇವುಗಳಿಂದ ಆದ ರೇಖೆ ಇದೆ ಈ ರೀತಿಯಾಗಿ ನಾವು ಮುಂಬದಿಯ ಚಿತ್ರಣವನ್ನು ರಚಿಸುತ್ತೇವೆ ನಾವು ಈಗ ಮೇಲ್ಬದಿಯ ಚಿತ್ರಣವನ್ನು ನೋಡೋಣ ಇದು ಮುಂಬದಿಯ ಚಿತ್ರಣ ಆಗಿದೆ ಈಗ ಮೇಲ್ಬದಿಯ ಚಿತ್ರಣವನ್ನು ಯಾವಾಗ ನೋಡುತ್ತಿರುತ್ತೇವೆ ಈ ಗೆರೆಗಳು ನಮಗೆ ಕಾಣಿಸಬೇಕು ನಮ್ಮಲ್ಲಿ ಕಾಣಿಸುವಂತಹ ಆ ಗೆರೆಗಳು ಅಲ್ಲಿ ಸಿಗುತ್ತವೆ ಈ ಸಂಪೂರ್ಣ ಅರ್ಧ ವೃತ್ತಾಕೃತಿಯ ಭಾಗವನ್ನು ಕೆಳಗಿನ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಇದು ಒಂದು ಆಯತಾಕಾರದಂತೆ ಕಾಣಿಸುತ್ತದೆ ಈ ರಂಧ್ರದ ಗೆರೆಗಳು ಅವುಗಳನ್ನು ತೋರಿಸಲು ನಾವು ಈ ಅಡ್ಡ ಗೆರೆಗಳಿಂದ ಆದ ನಿರಂತರವಲ್ಲದ ರೇಖೆಯನ್ನು ಬಳಸುತ್ತೇವೆ ಮತ್ತು ಮೇಲ್ಬದಿಯ ಚಿತ್ರಣದಿಂದ ಯಾವಾಗ ನಾವು ಅದನ್ನು ನೋಡುತ್ತೇವೆ ನಾವು ಆ ವಕ್ರ ಕಮಾನಿನ ರೀತಿಯ ಗೆರೆಗಳನ್ನು ಗಮನಿಸುತ್ತೇವೆ ನಮ್ಮಲ್ಲಿ ಆ ವಕ್ರ ರೇಖೆಗಳು ಇಲ್ಲಿ ಇವೆ ಅವು ಅರ್ಧ ವೃತ್ತಾಕೃತಿಗಳು ಅದೇ ರೀತಿ ಈ ಅರ್ಧ ವೃತ್ತಾಕೃತಿ ಮೇಲ್ಬದಿಯ ಚಿತ್ರಣದಲ್ಲಿ ಕಾಣಿಸುತ್ತದೆ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತದೆ ಮತ್ತು ಈ ಭಾಗ ಒಂದು ರೇಖೆಯಂತೆ ಇದೆ ನಾವು ಅದನ್ನು ಕಾಣುತ್ತೇವೆ ಮತ್ತು ಈ ರಂಧ್ರಗಳು ಕಾಣಿಸುತ್ತವೆ ಆದ್ದರಿಂದ ನಮಗೆ ಅದು ಸಿಗುತ್ತದೆ ಉಳಿದಿರುವ ಕೇಂದ್ರವನ್ನು ಸೂಚಿಸುವ ಗೆರೆಗಳನ್ನು ತೋರಿಸಲು ನಾವು ದೊಡ್ಡ ಅಡ್ಡಗೆರೆ ಮತ್ತು ಸಣ್ಣ ಅಡ್ಡಗೆರೆಗಳ ರೇಖೆಯನ್ನು ಬಳಸುತ್ತೇವೆ ಇದು ಮುಂಬದಿಯ ಚಿತ್ರಣದ ದಿಕ್ಕು ಆಗಿದೆ ನಾವು ಪಾರ್ಶ್ವದ ಬದಿಯಿಂದ ನೋಡೋಣ ನಾವು ಯಾವಾಗ ಪಾರ್ಶ್ವದ ಚಿತ್ರಣವನ್ನು ನೋಡುತ್ತಿರುತ್ತೇವೆ ಈ ಸಂಪೂರ್ಣವೂ ಸರಳವಾದ ಆಯತಾಕಾರದ ಭಾಗದಂತೆ ಬದಲಾಗುತ್ತದೆ ಆ ಸರಳವಾದ ಆಯತಾಕಾರದ ಭಾಗವನ್ನು ಪ್ರೊಜೆಕ್ಷನ್ನಲ್ಲಿ ನಾವು ಇಲ್ಲಿ ತೋರಿಸುತ್ತೇವೆ ಮತ್ತು ಒಂದು ರಂಧ್ರ ಇಲ್ಲಿಂದ ಇಲ್ಲಿಯವರೆಗೆ ಇದೆ ಆದ್ದರಿಂದ ನಾವು ಅಡ್ಡ ಗೆರೆಗಳಿಂದ ಆದ ರೇಖೆಯನ್ನು ಅದರ ಮೂಲಕ ಹಾದು ಹೋಗುವ ನಡುಗೆರೆಯನ್ನು ಕಾಣುತ್ತೇವೆ ನಮ್ಮಲ್ಲಿ ದೊಡ್ಡ ಅಡ್ಡಗೆರೆ ಸಣ್ಣ ಅಡ್ಡಗೆರೆಗಳಿಂದ ಆದ ಆ ರೇಖೆ ಇದೆ ಇಲ್ಲಿ ಯಾವಾಗ ನಾವು ಪಾರ್ಶ್ವದ ಬದಿಯಿಂದ ನೋಡುತ್ತೇವೆ ಅಲ್ಲಿ ರಂಧ್ರಗಳು ಇವೆ ಈ ಗೆರೆಗಳು ಕಾಣಿಸುತ್ತವೆ ನಮ್ಮಲ್ಲಿ ಈ ಅಡ್ಡ ಗೆರೆಗಳ ರೇಖೆಗಳು ಇವೆ ಮತ್ತು ಒಂದು ನಡುಗೆರೆಯು ರಂಧ್ರದ ಮೂಲಕ ಹಾದು ಹೋಗುತ್ತದೆ ಅದು ದೊಡ್ಡ ಅಡ್ಡಗೆರೆಸಣ್ಣ ಅಡ್ಡ ಗೆರೆಗಳ ರೇಖೆ ಆಗಿದೆ ಈ ಚಿತ್ರಣಗಳನ್ನು ಈಗ ಯಾವುವೆಂದು ನಾವು ಸೂಚಿಸೋಣ ಇದು ಮುಂಬದಿಯ ಚಿತ್ರಣ ಆಗಿದೆ ಇದು ಮೇಲ್ಬದಿಯ ಚಿತ್ರಣ ಆಗಿದೆ ಮತ್ತು ಇದು ಪಾರ್ಶ್ವದ ಚಿತ್ರಣ ಆಗಿದೆ ಇದೆಲ್ಲವನ್ನು ನಾವು ಬಾಕ್ಸ್ನಲ್ಲಿ ಬಾಕ್ಸ್ ಪದ್ಧತಿಯನ್ನು ಅನುಸರಿಸಿ ರಚಿಸಿದ್ದೇವೆ ಈಗ ನಾವು ಚಿತ್ರಣಗಳಿಂದ ವಸ್ತುವಿನ ರಚನೆಯನ್ನು ಊಹಿಸೋಣ ಈ ಹಿಂದೆ ಎಲ್ಲಾ ಸಮಯದಲ್ಲಿಯೂ ನಾವು ವಸ್ತುವಿನ ರಚನೆಯಿಂದ ಯಾವುದು ದೊಡ್ಡದಾದ ಅಳತೆ ಆಗಿದೆ ದೊಡ್ಡದಾದ ಆಯಾಮ ಯಾವುದು ಎಂಬುದನ್ನು ತಿಳಿಯಲು ಪ್ರಯತ್ನ ಮಾಡುತ್ತಿದ್ದೆವು ನಾವು ಈಗ ಮುಂಬದಿಯ ಚಿತ್ರಣವನ್ನು ರಚಿಸೋಣ ಅದರಿಂದ ಪ್ರೊಜೆಕ್ಷನ್ ಮಾಡಲು ಪ್ರಯತ್ನಿಸೋಣ ಮತ್ತು ಬಿಂಬಿಸೋಣ ಮತ್ತು ಚಿತ್ರಗಳನ್ನು ಸೇರಿಸೋಣ ಈಗ ನಾವು ವಸ್ತುವಿನ ರಚನೆಯನ್ನು ಈ ಚಿತ್ರಣಗಳಿಂದ ಕಾಣಬಹುದೇ ಈ ಅಭ್ಯಾಸವನ್ನು ನೀವು ರೂಢಿ ಮಾಡಿಕೊಳ್ಳಬೇಕು ಇವು ಗ್ಲಾಸ್ ಬಾಕ್ಸ್ ಪದ್ಧತಿಯಿಂದ ಆದ ರಚನೆಗಳು ಇವುಗಳು ಅದರಿಂದ ಆದ ರಚನೆಗಳು ಇಲ್ಲಿ ಮುಂಬದಿಯ ಚಿತ್ರಣ ಎಲ್ಲಿದೆ ಎಷ್ಟು ಚಿತ್ರಣಗಳು ಇವೆ ಮೊದಲನೆಯದಾಗಿ ಗ್ಲಾಸ್ ಬಾಕ್ಸ್ ಕ್ರಮದಿಂದ ಈ ಮೂರು ಚಿತ್ರಣಗಳು ಇವೆ ಈ ಕೆಳಗಿನದು ಯಾವಾಗಲೂ ಮುಂಬದಿಯ ಚಿತ್ರಣ ಆಗಿರುತ್ತದೆ ಮತ್ತು ಇದು ಮೇಲ್ಬದಿಯ ಚಿತ್ರಣ ಆಗಿದೆ ಮತ್ತು ಇದು ಪಾರ್ಶ್ವದ ಚಿತ್ರಣ ಆಗಿದೆ ಅಂದರೆ ವಸ್ತು ಯಾವುದೇ ಆಗಿರಲಿ ನಮ್ಮಲ್ಲಿ ಡಬ್ಬಿಯ ರೀತಿಯ ಒಂದು ವಸ್ತು ಇದ್ದರೆ ಮುಂಬದಿಯ ಚಿತ್ರಣ ಪಾರ್ಶ್ವದ ಚಿತ್ರಣದಿಂದಲೂ ಅದು ಮೇಲ್ಬದಿಯ ಚಿತ್ರಣದಿಂದಲೂ ಆಧಾರಿತವಾಗಿರುತ್ತದೆ ಅದನ್ನು ನಾವು ತಿರುಗಿಸಲಿದ್ದೇವೆ ಈ ಬಿಂದುಗಳ ಮೇಲೆ ನಾವು ಇದನ್ನು ತಿರುಗಿಸಲಿದ್ದೇವೆ ಈ ರೀತಿಯಾಗಿ ನಾವು ವಸ್ತುವಿನ ರಚನೆಯನ್ನು ಅನುಭವ ಅನುಭಾವ ಮಾಡಿಕೊಳ್ಳುತ್ತೇವೆ ನಾವು ಅವುಗಳನ್ನು ಜಾಗ್ರತೆಯಿಂದ ನೋಡೋಣ ನೀವು ವಸ್ತುವಿನ ಮುಂಬದಿಯ ಚಿತ್ರಣವನ್ನು ಯಾವುದೆಂದು ಊಹೆ ಮಾಡಬಹುದೇ ಆ ರೀತಿ ಒಂದು ಇದೆ ಎಲ್ಲೆಲ್ಲಿ ನಿರಂತರವಾದ ಗೆರೆಗಳು ಕಾಣಲು ಸಿಗುತ್ತವೆ ಅಲ್ಲಿ ಮುಂದಕ್ಕೆ ಚಾಚಿಕೊಂಡಂತಹ ಅಥವಾ ಬಹುಶಃ ತಗ್ಗಿದಂತಹ ಭಾಗಗಳು ಇರುವ ಒಂದು ವಸ್ತು ಇರುತ್ತದೆ ಉದಾಹರಣೆಗೆ ಈ ಒಂದು ಮೆಟ್ಟಿಲಿನ ರೀತಿಯ ಆಕೃತಿ ಇದೆ ಮತ್ತು ಇಲ್ಲಿ ಯಾವುದೇ ದ್ರವ್ಯ ಇಲ್ಲ ಏಕೆಂದರೆ ಇದು ಒಂದೇ ತರಹ ಮುಂದುವರೆದಿರುವ ಭಾಗ ಅಲ್ಲ ಇದರ ಅರ್ಥ ಇಲ್ಲಿ ಒಂದು ಮೆಟ್ಟಿಲಿನ ರೀತಿ ಆಕೃತಿ ಇದೆ ಇಲ್ಲಿಒಂದು ಕವಲೊಡೆದಿರುವ ರೀತಿ ಎರಡು ಭಾಗಗಳು ಸೇರಿಕೊಂಡಿವೆ ಇಲ್ಲಿ ದ್ರವ್ಯ ಇಲ್ಲ ಮತ್ತು ಇಲ್ಲಿ ಒಂದು ಅಡಗಿಸಿದಂತಹ ಅಡ್ಡಗೆರೆಗಳಿಂದ ಆದ ರೇಖೆಯ ತರಹ ಕಾಣಿಸುತ್ತಿದೆ ಇದರ ಅರ್ಥ ಹಿಂದೆ ಮೆಟ್ಟಿಲುಗಳ ರೀತಿ ಹಂತ ಹಂತವಿರುವ ಆಕಾರ ಇರಬಹುದು ಮತ್ತು ಮುಂಬದಿಯ ಚಿತ್ರಣದಲ್ಲಿ ಅಡ್ಡ ಗೆರೆಗಳ ನಿರಂತರವಲ್ಲದ ರೇಖೆಗಳು ಇವೆ ಎರಡು ಸಮಾನಾಂತರವಾದ ಅಡ್ಡಗೆರೆಗಳ ರೇಖೆಗಳು ಇವೆ ಬಹುಶಃ ಇದು ಒಂದು ವೃತ್ತಾಕಾರದ ರಂಧ್ರದ ಆಕೃತಿ ಇರಬಹುದು ಮತ್ತೆ ಇಲ್ಲಿ ಮೆಟ್ಟಿಲುಗಳ ರೀತಿಯ ಒಂದು ಹಂತ ಹಂತವಾದ ಆಕೃತಿ ಇದೆ ಇಲ್ಲಿ ನಮಗೆ ವೃತ್ತಾಕಾರದ ರಂಧ್ರ ಸಿಗಬಹುದು ಇಲ್ಲಿ ನಾವು ಒಂದು ಹಂತ ಹಂತದ ರೀತಿಯನ್ನು ನೋಡಬೇಕು ಮತ್ತು ಇದು ಎರಡು ಕಾಲಿನ ರೀತಿಯ ಆಕೃತಿಯನ್ನು ಹೊಂದಿದೆ ಏಕೆಂದರೆ ಈ ಅಕ್ಷರೇಖೆ ಇಲ್ಲಿ ಕೂಡ ಇದೆ ಇದರ ಅರ್ಥ ಇಲ್ಲಿ ನಾವು ಆ ರಚನೆಯ ಮೇಲ್ಭಾಗದಿಂದ ನೋಡಿದರೆ ಸ್ಪಷ್ಟವಾಗಿ ಅಲ್ಲಿ ಸಿಲಿಂಡರ್ ರೀತಿಯ ಆಕೃತಿ ಇರಬೇಕು ಎಂಬುದು ಗೊತ್ತಾಗುತ್ತದೆ ಇದು ಆ ವಸ್ತುವಿನ ರಚನೆಯ ಮುಂಭಾಗ ಮುಂಭಾಗದಲ್ಲಿ ಬಹುಶಃ ನಾವು ಅಲ್ಲಿ ಕಾಣುತ್ತಿರುವುದು ಇದು ಕಾಲುಗಳ ರೀತಿಯ ಆಕೃತಿ ತಕ್ಷಣ ಕೆಳಗಡೆ ಮತ್ತು ಅದೇ ರೀತಿ ಬಹುಶಃ ನಮಗೆ ಆ ರೀತಿಯ ಕಾಲು ಆ ರೀತಿಯ ವಸ್ತುವಿನ ರಚನೆ ಸಿಗುತ್ತದೆ ನಾವು ಚಿತ್ರಣ ಮಾಡುತ್ತಿದ್ದರೆ ಒಂದು ಸಮಾನಾಂತರ ರೀತಿಯ ಬಹುಶಃ ಮತ್ತೆ ಇಲ್ಲಿ ಒಂದು ಹಂತದ ರೀತಿಯ ಆಕೃತಿ ಈ ಹಾದಿಯಲ್ಲಿ ಇದೆ ಮತ್ತು ದ್ರವ್ಯವನ್ನು ಇಲ್ಲಿಯ ದ್ರವ್ಯವನ್ನು ಉದ್ದವಾಗಿ ತೆಗೆದುಹಾಕಲಾಗಿದೆ ಬಹುಶಃ ಇದು ಈ ಹಾದಿಯ ಉದ್ದಕ್ಕೂ ಹೋಗುತ್ತದೆ ಮತ್ತು ನಾವು ಒಂದು ರೀತಿಯ ವಸ್ತುವಿನ ರಚನೆಯನ್ನು ಕಾಣುತ್ತೇವೆ ಅದು ಎರಡು ಕಾಲಿನ ರೀತಿಯ ಮತ್ತು ಒಂದು ತೆಗೆದುಹಾಕಿದ ಭಾಗವನ್ನು ಹೊಂದಿದೆ ನೀವು ಈ ಭಾಗವನ್ನು ಕಾಣಬಹುದು ಏಕೆಂದರೆ ಇದು ಮುಂಬದಿಯ ದಿಕ್ಕಿನಿಂದ ಇರಬೇಕು ನಾವು ಅದನ್ನು ನೋಡುತ್ತಿದ್ದರೆ ನಾವು ಈ ಕಾಲುಗಳನ್ನು ಕಾಣುತ್ತೇವೆ ಮತ್ತು ಅಲ್ಲಿ ತಕ್ಷಣವೇ ಒಂದು ಏರಿದಂತಹ ಭಾಗ ಇದೆ ಅದರಲ್ಲಿ ತಕ್ಷಣ ಏರಿಕೆ ಆಗಿದೆ ಮತ್ತು ಇದು ಹೋಗಿ ಆ ಜಾಗದಲ್ಲಿ ಸೇರುತ್ತದೆ ಅದರ ನಂತರ ಒಂದು ಸಿಲಿಂಡರ್ ರೀತಿಯ ರಚನೆ ಈ ರೀತಿಯ ರಚನೆ ಇರಬಹುದು ನಾವದನ್ನು ನೋಡುತ್ತೇವೆ ಮತ್ತು ಸಿಲಿಂಡರ್ ರೀತಿಯ ರಂಧ್ರ ಸಂಭವನೀಯವಾಗಿ ಅಲ್ಲಿ ಇದು ಇರುತ್ತದೆ ನಾವು ಅಲ್ಲಿ ನೋಡುತ್ತಿದ್ದರೆ ಅಲ್ಲಿ ಒಂದು ರೀತಿಯ ರಂಧ್ರವನ್ನು ಕಾಣುತ್ತೇವೆ ಇದು ಒಂದು ರಂಧ್ರ ಮಾತ್ರ ಇದು ಬಹುಶಃ ಒಂದು ಸಿಲಿಂಡರ್ ಆಕಾರದ್ದು ಆಗಿದೆ ಮತ್ತು ಒಂದು ಹಂತ ಆ ಕಡೆ ಹೋಗುತ್ತಿರುವಂತೆ ಕಾಣುತ್ತದೆ ಈ ರೀತಿಯಾಗಿ ನಾವು ಮುಂಬದಿಯ ಚಿತ್ರಣದ ಸಹಾಯದಿಂದ ಊಹೆ ಮಾಡುತ್ತಿದ್ದೇವೆ ನಾವು ಈಗ ಈ ವಸ್ತುವಿನ ರಚನೆಯ ಮೇಲ್ಬದಿಯ ಚಿತ್ರಣವನ್ನು ನೋಡೋಣ ನಾವು ಏನೆಲ್ಲವನ್ನು ಇಲ್ಲಿ ರಚಿಸಿದ್ದೇವೆ ಇದು ಮೇಲ್ಬದಿಯ ಚಿತ್ರಣದ ಸಹಾಯದಿಂದ ಆಗಿರುವುದು ನಾವು ಮೇಲ್ಬದಿಯ ಚಿತ್ರಣವನ್ನು ನೋಡಬೇಕೆಂದಿದ್ದರೆ ನಾವು ಈ ಕಡೆಯಿಂದ ಇದನ್ನು ನೋಡಬೇಕು ನಾವು ಈ ಕಡೆಯಿಂದ ಗಮನಿಸುತ್ತಿದ್ದರೆ ಇದು ಮುಂಬದಿಯ ಚಿತ್ರಣವನ್ನು ನೋಡುವ ದಿಕ್ಕಿನಂತೆ ಕಾಣುತ್ತದೆ ಈ ಎರಡು ಭಾಗಗಳು ಬರಬೇಕು ಇದು ಸರಿಯಾದ ಮುಂಬದಿಯ ಚಿತ್ರಣ ಅಲ್ಲ ಸಂಭವನೀಯವಾಗಿ ಮುಂಬದಿಯ ಚಿತ್ರಣ ಈ ದಿಕ್ಕಿನಲ್ಲಿ ಬರಬಹುದು ಇದು ನಾವು ಇದರಿಂದ ಪಡೆಯುವ ಮೊದಲನೇ ಅಭಿಪ್ರಾಯ ಆಗಿದೆ ಯಾವಾಗ ನಾವು ಈ ರೀತಿಯ ಆಕೃತಿಯನ್ನು ಹೊಂದಿರುತ್ತೇವೆ ನಾವು ಈ ಆಕೃತಿಯನ್ನು ನೋಡುತ್ತಿದ್ದರೆ ಈ ಭಾಗ ಮತ್ತು ಆ ಭಾಗ ಎರಡೂ ಕೂಡ ಹೊಂದಾಣಿಕೆ ಆಗಬೇಕು ಆದ್ದರಿಂದ ಅದು ಕೂಡ ಮುಂಬದಿಯ ಚಿತ್ರಣ ಆಗಲು ಸಾಧ್ಯವಿಲ್ಲ ನಾವು ಈ ಕಡೆಯಿಂದ ನೋಡಬೇಕು ಇದು ಬಹುಶಃ ಮುಂಬದಿಯ ಚಿತ್ರಣ ಕಾಣುವ ದಿಕ್ಕು ಆಗಿರಬಹುದು ನಾವು ಮುಂಬದಿಯ ಚಿತ್ರಣ ಅದನ್ನು ಯಾವಾಗ ಮಾಡುತ್ತಿರುತ್ತೇವೆ ಇದು 90 ಡಿಗ್ರಿಗಳಿಗೆ ಕೂರುವಂತೆ ಮಾಡುತ್ತಿರುತ್ತೇವೆ ಆಗ ನಮಗೆ ಇದು ಸಿಗಬಹುದು ಮೇಲ್ಬದಿಯ ಚಿತ್ರಣದಿಂದ ನಾವು ಸೀಳುಕಂಡಿಯನ್ನು ಇಲ್ಲಿ ಮಾಡಬೇಕು ಆದರೆ ನಾವು ಇಲ್ಲಿ ಕಾಣುವ ಈ ಸೀಳುಗಂಡಿಯನ್ನು ಮೇಲ್ಬದಿಯ ಚಿತ್ರಣದಲ್ಲಿ ನಾವು ಒಂದು ರೀತಿಯ ವೃತ್ತದಂತೆ ಕಾಣುತ್ತೇವೆ ಅದರ ಅರ್ಥ ಅಲ್ಲಿ ಅಂದರೆ ಆ ಕಡೆಯಲ್ಲಿ ಒಂದು ರೀತಿಯ ವೃತ್ತದ ಆಕೃತಿ ಇರಬೇಕು ಆದರೆ ಆ ದಿಕ್ಕಿನಲ್ಲಿ ಅಲ್ಲ ಅದೇ ರೀತಿ ಯಾವಾಗ ನಾವು ಪಾರ್ಶ್ವದ ಚಿತ್ರಣದ ಕಡೆಯಿಂದ ನೋಡುತ್ತಿರುತ್ತೇವೆ ನಾವು ವೃತ್ತದ ರೀತಿಯ ಆಕೃತಿಯನ್ನು ಕಾಣುವುದೇ ಇಲ್ಲ ಆದ್ದರಿಂದ ಆ ವೃತ್ತವು ಆ ದಿಕ್ಕಿನಲ್ಲಿ ಇರುವಂತಿಲ್ಲ ಆದರೆ ಅದು ಒಂದು ಪ್ರೊಜೆಕ್ಷನ್ ಆಗಿರುವ ವೃತ್ತದಂತೆ ಕಾಣಿಸುತ್ತದೆ ನಾವು ಈ ರೀತಿ ಅದನ್ನು ಅಂದುಕೊಳ್ಳಬೇಕು ಈ ಕಾರಣಗಳಿಂದ ನಾವು ಈ ಸಂಪೂರ್ಣ ವಸ್ತುವಿನ ರಚನೆಯನ್ನು ನೋಡೋಣ ಈ ವಸ್ತುವಿನ ಆ ಮುಂಬದಿಯ ಚಿತ್ರಣ ಹೊಂದಿರುವ ಹಂತ ಮತ್ತು ಈ ಹಂತ ಎರಡೂ ಕೂಡ ಹೊಂದಾಣಿಕೆ ಆಗಬೇಕು ಮತ್ತೆ ಒಂದು ಸೀಳುಗಂಡಿ ಇದೆ ಮತ್ತು ಈ ರೀತಿ ಅದು ಇರುತ್ತದೆ ಅಲ್ಲಿ ಸೀಳುಗಂಡಿ ಇದೆ ಮತ್ತು ಮುಂದುವರೆದಿದೆ ಮತ್ತು ಅಲ್ಲಿ ಒಂದು ಭಾಗವಿದೆ ಅದನ್ನು ಈ ಕಡೆಯಲ್ಲಿ ತೆಗೆದುಹಾಕಲಾಗಿದೆ ಈ ಭಾಗ ಇದನ್ನು ತೆಗೆದುಹಾಕಲಾಗಿದೆ ಮತ್ತೆ ಇದರ ಗಾತ್ರ ಕಡಿಮೆಯಾಗುತ್ತಿದೆ ಅದು ಈ ಸಮತಲದಲ್ಲಿ ಇರುತ್ತದೆ ನಾವು ಈ ಮುಂಬದಿಯ ಚಿತ್ರಣವನ್ನು ನೋಡುತ್ತಿದ್ದರೆ ನಮಗೆ ಈ ರೀತಿಯ ಹೆಚ್ಚುವರಿ ಭಾಗವನ್ನು ಹೊಂದಿರುವ ಈ ಚಿತ್ರವನ್ನು ಬಿಡಿಸುವುದು ಸ್ವಲ್ಪ ಸುಲಭ ಆಗುತ್ತದೆ ಯಾವಾಗ ಮುಂಬದಿಯ ಚಿತ್ರಣ ಸ್ಪಷ್ಟ ಆಗುತ್ತದೆ ಮೇಲ್ಬದಿಯ ಚಿತ್ರಣ ಆ ಜಾಗದಲ್ಲಿ ವೃತ್ತವನ್ನು ರಚಿಸಬೇಕು ಮೇಲ್ಬದಿಯ ಚಿತ್ರಣ ಇಲ್ಲಿಂದ ಆ ಜಾಗದಲ್ಲಿ ಒಂದು ವೃತ್ತಾಕಾರದ ರಂಧ್ರವನ್ನು ಮಾಡಬೇಕು ಮತ್ತು ಈ ತೆಗೆದುಹಾಕಬೇಕಾದ ಭಾಗ ಎಲ್ಲಾ ಹೋಗಬೇಕು ನಾವು ಯಾವಾಗ ಅದನ್ನು ನೋಡುತ್ತಿರುತ್ತೇವೆ ಕೆಳಗಿನವರೆಗೆ ಈ ಭಾಗವನ್ನು ಈ ಕಡೆ ತೆಗೆಯಬೇಕು ಮತ್ತು ಈ ಒಂದು ಭಾಗ ಇರುವಂತಹುದು ಈ ಕೆಳಗಿನ ಭಾಗ ಮುಚ್ಚಿರುವಂತಹುದು ಆಗಿರಬೇಕು ಈ ರೀತಿ ನಾವು ಯಾವಾಗ ಪಾರ್ಶ್ವದ ಕಡೆಯಿಂದ ನೋಡುತ್ತೇವೆ ನಮಗೆ ಈ ತೆಗೆದುಹಾಕಲಾದ ಮತ್ತು ಮುಚ್ಚಿರುವ ಭಾಗಗಳು ಗೊತ್ತಾಗುತ್ತವೆ ಅದು ಈ ಭಾಗಗಳು ಆಗಿರುತ್ತವೆ ಮತ್ತು ಅಲ್ಲಿ ಅಳತೆ ಕ್ರಮೇಣ ಕಡಿಮೆಯಾಗುತ್ತಿರುವುದು ಓರೆಯಾದ ಒಂದು ಆಯತಾಕಾರವನ್ನು ನಾವು ಅಲ್ಲಿ ಕಾಣುತ್ತೇವೆ ಓರೆಯಾದ ಆಯತಾಕಾರಗಳು ನಾಲ್ಕು ಕಡೆ ಇವೆ ನಾವು ಅದನ್ನು ನೋಡಿಕೊಳ್ಳಬೇಕು ಮತ್ತು ಈ ಅಡ್ಡಗೆರೆ ಗಳಿಂದ ಆಗಿರುವ ವೃತ್ತಾಕಾರದ ರಂಧ್ರ ಒಂದು ಇದೆ ಬರೀ ಒಂದು ಮುಂಬದಿಯ ಚಿತ್ರಣ ಪಾರ್ಶ್ವದ ಚಿತ್ರಣವನ್ನು ನೋಡುವುದರಿಂದ ನಾವು ಇದನ್ನು ಪಡೆಯಲು ಆಗುವುದಿಲ್ಲ ಮೊದಲನೆಯದಾಗಿ ನಾವು ಚಿತ್ರಣ ಹೇಗೆ ಕಾಣಬಹುದು ಎಂಬುದನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳಬೇಕು ನಾವು ಸರಿಯಾಗಿ ಅದು ಹೇಗೆ ಕಾಣುವುದೋ ಹಾಗೆ ಮೇಲ್ಬದಿಯ ಚಿತ್ರಣವನ್ನು ಅದೇ ಸಮಯದಲ್ಲಿ ಊಹಿಸಬಹುದೇ ಅದು ಪಾರ್ಶ್ವದ ಚಿತ್ರಣಕ್ಕೆ ಸರಿಯಾಗಿ ಹೊಂದುತ್ತದೆಯೇ ಎಲ್ಲವನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು ಅದರಂತೆ ನಾವು ಈ ರೀತಿ ಮಾಡುವುದರ ಮೂಲಕ ಈ ತರಹ ಮೂರು ಆಯಾಮದ ರಚನೆಗಳನ್ನು ಮೂಡಿಸುವ ಒಂದು ಶಕ್ತಿಯನ್ನು ಪಡೆಯಬೇಕು ಚಿತ್ರಣಗಳನ್ನು ನೋಡುವುದರಿಂದ ಹೇಗೆ ರಚನೆಗಳು ಐಸೋಮೆಟ್ರಿಕ್ ವಿಧಾನದಲ್ಲಿ ಕಾಣಿಸುತ್ತವೆ ಎಂಬುದನ್ನು ಅಭ್ಯಾಸ ಮಾಡಬೇಕು